ಪ್ರತಾಪ್ ಹರಿಡೋಸ್ ಹಲೋ ಹಾಗಾಗಿ ನಮ್ಮೊಂದಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಲಾಖೆಯಿಂದ ಪ್ರೊಫೆಸರ್ ದೀಪಾ ವೆಂಕಟೇಶ್ ಇರುವುದು ನಮಗೆ ಆನಂದ ದೀಪಾ ವೆಂಕಟೇಶ್ ಹೌದು ಪ್ರತಾಪ್ ಹರಿಡೋಸ್ ಅವರು ಇಲ್ಲಿ ಐಐಟಿ ಮದ್ರಾಸ್ನಲ್ಲಿ ಈಗ 7 ವರ್ಷಗಳ ಕಾಲ ಇಲಾಖೆಯಲ್ಲಿದ್ದಾರೆ ದೀಪಾ ವೆಂಕಟೇಶ್ ಈಗ 7 ವರ್ಷಗಳು ಹೌದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಮೊದಲು ಅವರು ಮುಂಬೈಯಲ್ಲಿ ಸುಮಾರು 8 ವರ್ಷಗಳ ಕಾಲ ಬೋಧಕರಾಗಿದ್ದರು ದೀಪಾ ವೆಂಕಟೇಶ್ ಮುಂಬಯಿ ವಿಶ್ವವಿದ್ಯಾಲಯ ಪ್ರತಾಪ್ ಹರಿಡೋಸ್ ಮುಂಬೈ ವಿಶ್ವವಿದ್ಯಾಲಯ ದೀಪಾ ವೆಂಕಟೇಶ್ ಹೌದು ಪ್ರತಾಪ್ ಹರಿಡೋಸ್ ಆದ್ದರಿಂದ ಅವಳು ಅಲ್ಲಿಯೇ ಇದ್ದಳು ಆದ್ದರಿಂದ ಸುಮಾರು 15 ವರ್ಷಗಳು ಬೋಧಕವರ್ಗದಲ್ಲಿ ಇದು ಬೋಧನಾ ವಿಭಾಗದ ಅನುಭವವಾಗಿದೆ ಮತ್ತು ಅವರು ಫೋಟೊನಿಕ್ಸ್ ರೇಖಾತ್ಮಕ ದೃಗ್ವಿಜ್ಞಾನ ಫೈಬರ್ ಲೇಸರ್ಗಳು ಮತ್ತು ಆಪ್ಟಿಕಲ್ ಸಿಗ್ನಲ್ ಸಂಸ್ಕರಣೆಗಳಲ್ಲಿ ಕೆಲಸ ಮಾಡಿದ್ದಾರೆ ಆದ್ದರಿಂದ ವ್ಯಾಪಕ ವ್ಯಾಪ್ತಿಯ ಪ್ರದೇಶಗಳೆಂದರೆ ನೀವು ನಮ್ಮ ಸಂವಹನ ಪ್ರಕ್ರಿಯೆಗಳಿಗೆ ಹೆಚ್ಚಾಗಿ ಸಂವಹನ ಮಾಡುತ್ತಿದ್ದೀರಿ ಎಂಬುದು ನಿಮಗೆ ತಿಳಿದಿದೆ ಆದುದರಿಂದ ಅವರು ನಮ್ಮ ಜೊತೆ ಚರ್ಚೆಗೆ ಸೇರಿಕೊಳ್ಳಲು ನಾವು ನಿಜವಾಗಿಯೂ ಸಂತೋಷ ಪಡುತ್ತೇವೆ ಆದ್ದರಿಂದ ನಾವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿರುವ ಸಂಶೋಧನೆಯ ಅಂಶಗಳ ಕಲ್ಪನೆಯನ್ನು ಪಡೆಯುತ್ತೇವೆ ಹೀಗಾಗಿ ಎಲೆಕ್ಟ್ರಿಕಲ್ ಇದು ಎಂಜಿನಿಯರಿಂಗ್ ಕ್ಷೇತ್ರವಾಗಿದೆ ಅದು ಬಹಳ ಕಾಲದಿಂದಲೂ ಇದೆ ದೀಪಾ ವೆಂಕಟೇಶ್ ಸರಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ಪಿಹೆಚ್ಡಿ ಅಥವಾ ಎಮ್ಎಸ್ ವಿದ್ಯಾರ್ಥಿ ಇನ್ನೂ ಎದುರಿಸಬಹುದಾದ ಸಂಶೋಧನೆಯ ಕ್ಷೇತ್ರಗಳಿವೆ ಇವುಗಳು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿನ ಸಂಶೋಧನೆಯ ಸಾಂಪ್ರದಾಯಿಕ ಕ್ಷೇತ್ರಗಳಾಗಿವೆ ಎಂದು ತಿಳಿಯಲಾಗಿದೆ ಅಲ್ಲಿ ಬಹಳಷ್ಟು ಅವರು ಉಲ್ಲೇಖಿಸಬಹುದಾದ ಸಾಹಿತ್ಯಗಳು ಮತ್ತು ಸುಮಾರು 10 15 ವರ್ಷಗಳು 20 30 ವರ್ಷಗಳಿಗಿಂತ ಹೆಚ್ಚು ಲಭ್ಯವಿರಬಹುದು ಆದರೆ ಜನರು ಕೆಲಸ ಮಾಡಬೇಕಾದರೆ ಸ್ಕೋಪ್ ಇರುವ ಏನನ್ನಾದರೂ ಪರಿಗಣಿಸುತ್ತಾರೆ ಎಂದು ನಿಮಗೆ ತಿಳಿದಿದೆ ಪ್ರೊಫೆಸರ್ ದೀಪಾ ವೆಂಕಟೇಶ್ ಆದ್ದರಿಂದ ಪ್ರತಾಪ್ರನ್ನು ಆಹ್ವಾನಿಸುವ ಎಲ್ಲರಿಗೂ ಧನ್ಯವಾದಗಳು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ಇದು ಹೆಚ್ಚು ಅಂತಾರಾಷ್ಟ್ರೀಯ ಶಾಖೆಯಾಗಿದೆ ಆದ್ದರಿಂದ ನೀವು ಸರಿಯಾಗಿ ಗಮನಿಸಿದಂತೆ ಸಂಪ್ರದಾಯದಲ್ಲಿ ಬಹಳಷ್ಟು ವಸ್ತುಗಳಿವೆ ಸಾಂಪ್ರದಾಯಿಕವಾಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯುತ್ ಎಲೆಕ್ಟ್ರಾನಿಕ್ಸ್ ವಿದ್ಯುತ್ ವ್ಯವಸ್ಥೆಗಳೊಂದಿಗೆ ಮಾಡಲು ನಿಮಗೆ ಹೆಚ್ಚಿನ ವೋಲ್ಟೇಜ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಂದು ತಿಳಿದಿದೆ ಇದನ್ನು ನಮ್ಮ ಇಲಾಖೆಯಲ್ಲಿ ಇಡಲಾಗಿದೆ ಇದು ಯಂತ್ರ ಶಕ್ತಿ ಎಲೆಕ್ಟ್ರಾನಿಕ್ಸ್ VLSI ರೀತಿಯ ಕೆಲಸ ಮತ್ತು ಆ ಪ್ರದೇಶದಲ್ಲಿ ಸಂಶೋಧನೆ ಮುಂದುವರಿಯುತ್ತಿದೆ ಆದ್ದರಿಂದ ಉದಾಹರಣೆಗೆ ನೀವು ತಿಳಿದಿರುವ ಇಂದಿನ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಸೌರ ವಸ್ತುಗಳು ಬರುತ್ತಿವೆ ಮತ್ತು ಸ್ಥಳೀಯ ಪೀಳಿಗೆಯ ವಿದ್ಯುತ್ ನಡೆಯುತ್ತಿದೆ ಆದ್ದರಿಂದ ಪ್ರತಿ ಗ್ರಾಹಕರು ಈಗ ವಿದ್ಯುತ್ ಉತ್ಪಾದಕರಾಗಿದ್ದಾರೆ ಹಾಗಾಗಿ ಅತ್ಯಂತ ಸಾಂಪ್ರದಾಯಿಕ ಪ್ರದೇಶವಾಗಿರುವ ವಿದ್ಯುತ್ ಗ್ರಿಡ್ನಿಂದ ಹೊರಬರುತ್ತದೆ ಈಗ ನೀವು ಆ ಸಾಂಪ್ರದಾಯಿಕ ಪ್ರದೇಶಗಳಿಂದ ತೆಗೆದುಕೊಳ್ಳಲು ಒಳಹರಿವುಗಳನ್ನು ಹೊಂದಿದ್ದೀರಿ ಅಲ್ಲಿ ವಿದ್ಯುತ್ ಮೊದಲು ಜಲವಿದ್ಯುತ್ ಯೋಜನೆಗಳಾಗಿ ಬಳಸಲ್ಪಟ್ಟಿದ್ದು ಅದು ವ್ಯವಸ್ಥೆಯಲ್ಲಿ ವಿದ್ಯುತ್ ಪೂರೈಸಲು ಬಳಸಲಾಗುತ್ತದೆ ಈಗ ನೀವು ಅಲ್ಲಿ ಕುಳಿದಿದ್ದ ಸಣ್ಣ ಗ್ರಾಹಕರು ಮತ್ತು ಆಹಾರವನ್ನು ಹೊಂದಿದ್ದೀರಿ ಆ ಪ್ರದೇಶದಿಂದ ಬಹಳಷ್ಟು ಒಳಹರಿವು ಬರಬಹುದೆಂದು ಯೋಚಿಸಿ ಅಂತೆಯೇ VLSI ಮೈಕ್ರೋಎಲೆಕ್ಟ್ರಾನಿಕ್ ಇದು ಅಲ್ಲಿ ಈಗಾಗಲೇ ಇರುವ ಎಲ್ಲಾ ಸಂಪ್ರದಾಯವಾಗಿದೆ ನೀವು ಅಲ್ಲಿಂದ ಪ್ರಾರಂಭಿಸಿ ನಂತರ ನೀವು ಬೆಳೆಯುತ್ತಿರುವಿರಿ ನಾವು ಕರೆಯುತ್ತಿದ್ದಂತೆ ಫೋಟೊನಿಕ್ಸ್ನಂತೆಯೇ ಫೋಟೊನಿಕ್ಸ್ ಎಲೆಕ್ಟ್ರಾನಿಕ್ಸ್ನ ಪ್ರತಿ ಭಾಗವಾಗಿದ್ದುಇಲೆಕ್ಟ್ರಾನಿಕ್ಸ್ನಲ್ಲಿರುವ ವಸ್ತುಗಳು ಎಲೆಕ್ಟ್ರಾನ್ಗಳನ್ನು ಮತ್ತು ಫೋಟಾನಿಕ್ಸ್ ಅನ್ನು ಫೋಟಾನ್ಗಳನ್ನು ನಿಯಂತ್ರಿಸುತ್ತವೆ ಪ್ರತಾಪ್ ಹರಿಡೋಸ್ ಫೋಟಾನ್ಸ್ ದೀಪಾ ವೆಂಕಟೇಶ್ ಆದ್ದರಿಂದ ಸಾಂಪ್ರದಾಯಿಕವಾಗಿ ಇದು ದೃಗ್ವಿಜ್ಞಾನವಾಗಿದೆ ಸರಿ ದೀಪಾ ವೆಂಕಟೇಶ್ ಸಾಂಪ್ರದಾಯಿಕವಾಗಿ ನೀವು ದೃಗ್ವಿಜ್ಞಾನ ಎಂದು ಕರೆದಿದ್ದೀರಿ ಮತ್ತು ನಂತರ ನೀವು ದೃಗ್ವಿಜ್ಞಾನದ ತತ್ವಗಳಿಂದ ಪ್ರಾರಂಭಿಸಿ ನಂತರ ಅದನ್ನು ಎಂಜಿನಿಯರಿಂಗ್ ದೃಷ್ಟಿಕೋನಕ್ಕೆ ಹೇಗೆ ಅನ್ವಯಿಸುತ್ತೀರಿ ಎಂದು ನೋಡುತ್ತೀರಿ ಆದ್ದರಿಂದ ಹೌದು ಸಾಂಪ್ರದಾಯಿಕವಾಗಿ ಸಂವೇದನಾಶೀಲ ಪ್ರದೇಶಗಳೆಂದರೆ ಉದಾಹರಣೆಗೆ ನೀವು ಸಂವಹನ ಮಾಡಿದರೆ ಸಂವಹನ ಏಕ ಸಂಸ್ಕರಣೆಯು ತುಂಬಾ ಹೆಚ್ಚು ಆಳವಾದ ಅಥವಾ ಅತ್ಯಂತ ಮೂಲಭೂತ ವಿಷಯವಾಗಿದೆ ಇದು ವಿವಿಧ ವಿಭಿನ್ನ ಪ್ರದೇಶಗಳಲ್ಲಿ ಅನ್ವಯವಾಗುತ್ತದೆ ಇದು ಭಾಷಣ ಪ್ರಕ್ರಿಯೆ ಆಗಿರಬಹುದು ಅದು ಇಮೇಜ್ ಪ್ರೊಸೆಸಿಂಗ್ ಆಗಿರಬಹುದು ಇದು ಆಪ್ಟಿಕಲ್ ಸಂವಹನಕ್ಕಾಗಿ ಪ್ರಕ್ರಿಯೆಗೊಳಿಸಬಹುದಾಗಿರುತ್ತದೆ ಇದು ವೈರ್ಲೆಸ್ ಸಂವಹನ ಪ್ರಕ್ರಿಯೆಯಾಗಿರಬಹುದು ಆದ್ದರಿಂದ ಇವುಗಳು ಸಾಂಪ್ರದಾಯಿಕ ಪ್ರದೇಶಗಳಾಗಿವೆ ಇಂದಿನಂತೆ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಖಂಡಿತವಾಗಿ ಅವರು ಪ್ರಬಲವಾದ ಹಿಡಿತವನ್ನು ಹೊಂದಿರುತ್ತಾರೆ ಆದರೆ ಸಂಶೋಧನೆ ಸಂಬಂಧಿಸಿರುವಾಗ ವಿಷಯಗಳು ಬದಲಾಗುತ್ತವೆ ಎಂದು ನಾವು ಸರಿಯಾಗಿ ನೋಡುತ್ತೇವೆ ಆದ್ದರಿಂದ ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರದಂತೆಯೇ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಂಬ ಒಂದು ನಿರ್ದಿಷ್ಟ ಸ್ಥಳವನ್ನು ನೀವು ಅನುಸರಿಸುತ್ತಿರುವಿರಿ ಮತ್ತು ಇದು ಬಹು ಬಹುಶಿಲ್ಪದ ವಿಷಯ ನೀವು ಅದರ ಮೇಲೆ ವಿಸ್ತರಿಸುವುದನ್ನು ಇರಿಸಿಕೊಳ್ಳುವಲ್ಲಿ ಅದನ್ನು ನೀವು ಬೆನ್ನಟ್ಟಿದ ವಿಷಯ ಎಂದು ಕರೆಯುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಆದ್ದರಿಂದ ನೀವು ಗಣಿತಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿದ್ದರೆ ಮತ್ತು ಅದರ ಭೌತಶಾಸ್ತ್ರವನ್ನು ನೀವು ತಿಳಿದಿದ್ದರೆ ನೀವು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಮಾಡಲು ಸುಸಜ್ಜಿತವಾಗಿ ಹೊಂದಿದ್ದೀರಿ ಎಂದು ಯಾರಾದರೂ ಹೇಳಿದ್ದಾರೆ ದೀಪಾ ವೆಂಕಟೇಶ್ ಮತ್ತು ಆ ಗಣಿತ ಮತ್ತು ಭೌತಶಾಸ್ತ್ರವನ್ನು ಎಲ್ಲಿ ಪಡೆಯುತ್ತೀರಿ ನಿಮ್ಮ ಮೂಲಭೂತತೆಯನ್ನು ಪಡೆಯಬೇಕಾಗಿದೆ ಪ್ರತಾಪ್ ಹರಿಡೋಸ್ ಬೇಸಿಕ್ಸ್ ದೀಪಾ ವೆಂಕಟೇಶ್ ಸರಿ ಪ್ರತಾಪ್ ಹರಿಡೋಸ್ ಗ್ರೇಟ್ ಆದ್ದರಿಂದ ಈಗ ನಾನು ಅದೇ ಟೋಕನ್ನಲ್ಲಿ ಅರ್ಥೈಸುತ್ತೇನೆ ಆದ್ದರಿಂದ ವಿವಿಧ ಎಂಜಿನಿಯರಿಂಗ್ ವಿಭಾಗಗಳಂತೆಯೇ ನಿಮಗೆ ಸಾಮಾನ್ಯವಾಗಿ ಸಮಯದೊಂದಿಗೆ ಹೊಸ ಪ್ರದೇಶಗಳು ತಿಳಿದಿವೆ ದೀಪಾ ವೆಂಕಟೇಶ್ ಖಚಿತವಾಗಿ ಪ್ರತಾಪ್ ಹರಿಡೋಸ್ ಮತ್ತು ಆದ್ದರಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಹೆಚ್ಚು ಇತ್ತೀಚೆಗೆ ಬರಲಿರುವ ಯಾವುದಾದರೂ ವಿಷಯವೆಂದರೆ ಕಳೆದ 5 10 ವರ್ಷಗಳು ಜನರು ಬಹಳಷ್ಟು ಗಮನಹರಿಸುತ್ತಾರೆ ದೀಪಾ ವೆಂಕಟೇಶ್ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀವು ನೋಡುವ ಒಂದು ವಿಷಯವೆಂದರೆ ನಾವು ಸೌರ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈಗ ನೀವು ಈ ವಿತರಣೆ ಗ್ರಿಡ್ ಅನ್ನು ಹೇಗೆ ಮಾಡುತ್ತೀರಿ ಸ್ಮಾರ್ಟ್ ಗ್ರಿಡ್ ಅನ್ನು ನೀವು ಹೇಗೆ ಮಾಡುತ್ತೀರಿ ನೀವು ವಿತರಣೆ ಪೀಳಿಗೆಯನ್ನು ಹೇಗೆ ಮಾಡುತ್ತೀರಿ ವಿದ್ಯುಚ್ಛಕ್ತಿ ಎಲೆಕ್ಟ್ರಾನಿಕ್ಸ್ನಂತಹ ಗ್ರಿಡ್ಗೆ ನೀವು ಅದನ್ನು ಹೇಗೆ ಆಹಾರ ನೀಡುತ್ತೀರಿ ಹಾಗಾಗಿ ಸಾಮಾನ್ಯ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ನಾವು 5 ವಿಭಾಗಗಳನ್ನು ಹೊಂದಿದ್ದೇವೆ ನಾವು ವರ್ಗೀಕರಿಸಲು ಬಳಸಿದ ಪ್ರಮುಖ ಶಿಸ್ತುಗಳೆಂದು ಹೇಳುತ್ತೇನೆ ಒಂದು ಸಂವಹನ ಸಂಬಂಧಿತ ಪ್ರದೇಶವಾಗಿದೆ ಇದು ವೈರ್ಲೆಸ್ ಸಂವಹನಗಳೊಂದಿಗೆ ಮಾಡಬೇಕಾಗುತ್ತದೆ ಅದು ಆ ಆಂಟೆನಾಗಳನ್ನು ತಯಾರಿಸಲು ಸಾಕಷ್ಟು ಯಂತ್ರಾಂಶವನ್ನು ಒಳಗೊಂಡಿರುತ್ತದೆ ವೈರ್ಲೆಸ್ ಸಿಸ್ಟಮ್ಗಳನ್ನು ಮಾಡಲು ಮತ್ತು ಹಾರ್ಡ್ವೇರ್ಗಿಂತ ಹೆಚ್ಚು ಸಾಫ್ಟ್ವೇರ್ ಮತ್ತು ಗಣಿತಶಾಸ್ತ್ರವನ್ನು ಮಾಡಬೇಕು ಉದಾಹರಣೆಗೆ ನೀವು ಟ್ರಾನ್ಸ್ಮಿಟರ್ನಿಂದ ರಿಸೀವರ್ಗೆ ಸಿಗ್ನಲ್ ಕಳುಹಿಸಲು ಪ್ರಯತ್ನಿಸುತ್ತಿದ್ದರೆ ಡಾಟಾ ದರಗಳು ಏರುತ್ತಿರುವುದರಿಂದ ನಿಮ್ಮ ಚಾನಲ್ ಅನ್ನು ಚೆನ್ನಾಗಿ ವಿನ್ಯಾಸ ಮಾಡಬೇಕಾಗುತ್ತದೆ ನಿಮ್ಮ ಸಿಗ್ನಲ್ನ ಹೊಂದಾಣಿಕೆಯ ನಿಯಂತ್ರಣವನ್ನು ನೀವು ಮಾಡಬೇಕಾಗಿದೆ ಒಂದು ಪ್ರತಿಕ್ರಿಯೆ ಅಡಾಪ್ಟರ್ ನೀವು ನೀಡಬೇಕಾಗಿದೆ ಇದು ಸಾಕಷ್ಟು ಗಣಿತಶಾಸ್ತ್ರದ ಸಂಭವನೀಯತೆಯನ್ನು ಒಳಗೊಳ್ಳುತ್ತದೆ ಹಾಗಾಗಿ ನೀವು ಹೆಚ್ಚು ಪರಿಣಾಮಕಾರಿಯಾದ ಗಣಿತ ಮತ್ತು ಸಿಗ್ನಲ್ ಪ್ರಕ್ರಿಯೆಗೆ ಆ ಪ್ರದೇಶಕ್ಕೆ ಹೋಗುತ್ತಿರುವಿರಿ ಅದು ನಾವು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಎಂದು ಕರೆಯುವಲ್ಲಿದೆ ನಮ್ಮ ಒಂದು ನಮ್ಮ ಐಐಟಿ ಸೆಟಪ್ನಲ್ಲಿ ಒಂದು ಆದರೆ ಇದು ಮೂಲತಃ ಸಂವಹನ ಸಿಗ್ನಲ್ ಪ್ರಕ್ರಿಯೆ ಮತ್ತು ಸಂಬಂಧಿತ ಪ್ರದೇಶಗಳಾಗಿವೆ ಪವರ್ ಸಿಸ್ಟಮ್ಸ್ ಮತ್ತು ಪವರ್ ಎಲೆಕ್ಟ್ರಾನಿಕ್ಸ್ ಎರಡನೆಯ ಪ್ರದೇಶವಾಗಿದೆ ಹಾಗಾಗಿ ವಿತರಿಸಲಾದ ವಿದ್ಯುತ್ ಸನ್ನಿವೇಶವು ಮೊದಲೇ ನಾನು ಹೇಳಿದಂತೆ ಒಂದು ವಿಷಯವೆಂದರೆ ವಿದ್ಯುತ್ ಗುಣಮಟ್ಟದ ಶಕ್ತಿ ನೀವು ನಿಮ್ಮ ವ್ಯವಸ್ಥೆಯನ್ನು ಹಂಚಿಕೊಂಡಾಗ ಪ್ರತಿಯೊಬ್ಬ ಗ್ರಾಹಕರು ಪವರ್ನಲ್ಲಿ ವಿದ್ಯುತ್ ಪೂರೈಸಲು ಪ್ರಾರಂಭಿಸುತ್ತಾರೆ ಈಗ ವಿದ್ಯುತ್ TNEB ಹೇಗೆ ಉದಾಹರಣೆಗೆ ವಿದ್ಯುತ್ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಿ ಸರಿ ದೀಪಾ ವೆಂಕಟೇಶ್ ಹಾಗಾಗಿ ಇದಕ್ಕಾಗಿ ಸಾಫ್ಟ್ವೇರ್ ವಿಧಾನವಿದೆ ಅದು ಯಂತ್ರಾಂಶದ ಮಾರ್ಗವಾಗಿದೆ ಆದುದರಿಂದ ಆ ಪ್ರದೇಶದ ಬೆಳವಣಿಗೆಗಳು ಉದಾಹರಣೆಗೆ ನವೀಕರಿಸಬಹುದಾದ ಶಕ್ತಿಯನ್ನು ಅದೇ ರೀತಿಯಾಗಿ ಗಾಳಿ ಸೌರವನ್ನು ನೀವು ಗ್ರಿಡ್ಗೆ ಹೇಗೆ ಸಂಯೋಜಿಸುತ್ತೀರಿ ಅವುಗಳು ಸಮಸ್ಯೆಗಳು ಮತ್ತು ಸೌರ DC ಯೋಜನೆಯನ್ನು ನೀವು ಹಲವರು ತಿಳಿದಿರಬಹುದು ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಡಿ ದೀಪಾ ವೆಂಕಟೇಶ್ ನಿಮಗೆ ಗೊತ್ತಿದೆ ಪ್ರತಾಪ್ ಹರಿಡೋಸ್ ಡೈರೆಕ್ಟ್ ಡಿಸಿ ದೀಪಾ ವೆಂಕಟೇಶ್ ನೇರ ಡಿ ಬಳಕೆ ಅಲ್ಲಿ ನಿಮ್ಮ ದೀಪಗಳನ್ನು ಹೇಗೆ ಮಾಡಲಿ ಲೈಟ್ಸ್ ಸಹಜವಾಗಿ ಡಿಸಿ ಮೇಲೆ ಎಲ್ಇಡಿ ಕೆಲಸ ನಿಮ್ಮ ಅಭಿಮಾನಿಗಳು ನಿಮ್ಮ ಶೈತ್ಯೀಕರಣವನ್ನು ನೀವು ಹೇಗೆ ಮಾಡುತ್ತೀರಿ ಯಲ್ಲಿರುವ ಎಲ್ಲವನ್ನೂ ನೀವು ಮಾಡದಿದ್ದರೆ ಎಸಿ ಡಿಸಿ ಪರಿವರ್ತನೆ ಕಳೆದುಹೋಗುವಂತೆ ನೀವು ತಪ್ಪಿಸಬಹುದು ಇದು ಬಹಳ ದೊಡ್ಡ ಯೋಜನೆ ಮತ್ತು ಅದು ಹೆಚ್ಚು ಸಾಮಾಜಿಕವಾಗಿ ಸಂಬಂಧಿತ ಯೋಜನೆಯಾಗಿದೆ ಆದ್ದರಿಂದ ಆ ಪ್ರದೇಶದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿವೆ ಆದ್ದರಿಂದ ಶಕ್ತಿ ವ್ಯವಸ್ಥೆಗಳು ವಿದ್ಯುತ್ ಎಲೆಕ್ಟ್ರಾನಿಕ್ಸ್ ಯಂತ್ರಗಳೊಂದಿಗೆ ಇದನ್ನು ಮಾಡುವುದು ಆ ಪ್ರದೇಶದಲ್ಲಿನ ಮತ್ತೊಂದು ಮುಖ್ಯ ವಿಷಯವೆಂದರೆ ನಿಮಗೆ ತಿಳಿದಿರುವಂತೆ ವಿಭಿನ್ನ ಬಳಕೆದಾರರು ವಿವಿಧ ಅವಶ್ಯಕತೆಗಳನ್ನು ಹೊಂದಿರುತ್ತಾರೆ ಉದಾಹರಣೆಗೆ ನಿಮ್ಮ ಉಪಗ್ರಹವನ್ನು ಸಣ್ಣ ವೋಲ್ಟೇಜ್ ಆಗಿರಬೇಕೆಂದು ನೀವು ಬಯಸುತ್ತೀರಿ ಆದರೆ ಹೆಚ್ಚಿನ ಪ್ರಸ್ತುತ ಅಪ್ಲಿಕೇಶನ್ ಸರಿ ಆದ್ದರಿಂದ ನೀವು ಆ DC DC ಮಾರ್ಪಾಡುಗಳನ್ನು ಹೇಗೆ ಮಾಡುತ್ತೀರಿ ನೀವು ಗ್ರಿಡ್ನಿಂದ ವಿದ್ಯುತ್ ಅನ್ನು ಎಳೆಯಬಹುದು ಅಥವಾ ಸೌರದಿಂದ ವಿದ್ಯುತ್ ಅನ್ನು ಎಳೆಯಬಹುದು ಆದರೆ ಒಂದು ಡಿ ಗೆ ಬೇರೆ ಅವಶ್ಯಕತೆಯ ಡಿ ಗೆ ನೀವು ಹೇಗೆ ಅದನ್ನು ಮಾಡುತ್ತೀರಿ ದೀಪಾ ವೆಂಕಟೇಶ್ ರೊಬೊಟಿಕ್ಸ್ ಸಹ ಎಂಜಿನಿಯರಿಂಗ್ನಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವ ಯಾವುದೇ ಪ್ರದೇಶವು ನಿಮಗೆ ಡಿಸಿ ಡಿಸಿ ಪರಿವರ್ತಕ ಅಗತ್ಯವಿರುತ್ತದೆ ಆದ್ದರಿಂದ ಅದು ಮತ್ತೊಂದು ಪ್ರಮುಖ ಪ್ರದೇಶವಾಗಿದೆ ನಿರ್ದಿಷ್ಟ ಡಿಸಿ ಡಿಸಿ ಪರಿವರ್ತಕ ವಿನ್ಯಾಸಗಳನ್ನು ನೀವು ತಿಳಿದಿರುವಿರಿ ನಂತರ ಮೂರನೇ ಒಂದು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನ ಮೂರನೇ ಪ್ರಮುಖ ಕ್ಷೇತ್ರವೆಂದರೆ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಮತ್ತು ವಿಎಲ್ಎಸ್ಐ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ನಿಮಗೆ ತಿಳಿದಿರುವುದು ನನಗೆ ತಿಳಿದಿಲ್ಲ ಕಣಜತೆ ಕಡಿಮೆಯಾಗುತ್ತಿದೆ ನೀವು ಹೆಚ್ಚು ಸ್ಲಾಗ್ ಅನ್ನು ಅನುಸರಿಸುತ್ತಿರುವಿರಿ ನೀವು ನ್ಯಾನೊಮೀಟರ್ನಿಂದ ಉಪ ನ್ಯಾನೊಮೀಟರ್ ರೀತಿಯ ಸಾಧನ ಆಯಾಮಗಳಿಗೆ ಹೋಗುತ್ತಿರುವಿರಿ ಆದ್ದರಿಂದ ನೀವು ಎಲ್ಲಾ ಸಂಯೋಜಿತ ಗಣಿತವನ್ನು ಹೊಂದಿದ್ದೀರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಭೌತಶಾಸ್ತ್ರಗಳನ್ನು ಹೊಂದಿದ್ದೀರಿ ಅದಕ್ಕಾಗಿ ತಯಾರಿಕೆ ತಂತ್ರಜ್ಞಾನ ನೀವು ಹೊಂದಿರುತ್ತೀರಿ ಅಲ್ಲಿ ಬರುವ ಇತರ ಪ್ರಮುಖ ಪ್ರದೇಶವೆಂದರೆ ಮೈಕ್ರೋಎಲೆಕ್ಟ್ರಾನಿಕ್ ಮತ್ತು MEMS ಎಂದು ನಾವು ಕರೆಯುತ್ತೇವೆ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಈಗ ನ್ಯಾನೊ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ಗಳಲ್ಲಿ ಅದು ವಿಕಸನಗೊಂಡಿದೆ ಅಲ್ಲಿ ಸಾಧನ ಆಯಾಮಗಳು ತುಂಬಾ ಚಿಕ್ಕದಾಗಿದೆ ಮತ್ತು ನೀವು ಕೆಲವು ಸಾಧನಗಳನ್ನು ನಿಯಂತ್ರಿಸಲು ಅಥವಾ ಬದಲಾಯಿಸಲು ಸಾಧ್ಯವಾಗುತ್ತದೆ ಪ್ಲಾಸ್ಸ್ಮನಿಕ್ಸ್ ಮತ್ತೊಂದು ಹೊಸ ಪ್ರದೇಶವಾಗಿದೆ ಅಲ್ಲಿ ಲೋಹದ ಇಂಟರ್ಫೇಸ್ಗಳು ಬೆಳಕಿನ ಕೆಲವು ಗುಣಗಳನ್ನು ಹೆಚ್ಚಿಸುತ್ತದೆ ಅದು ಮತ್ತೊಂದು ಪ್ರದೇಶವಾಗಿದೆ ಸಿಲಿಕಾನ್ ಫೋಟೊನಿಕ್ಸ್ ಮತ್ತೊಂದು ಪ್ರದೇಶವಾಗಿದೆ ಅಲ್ಲಿ ನೀವು ನಿಮ್ಮ ಎಲೆಕ್ಟ್ರಾನಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಹೇಗೆ ಹೊಂದಿದ್ದೀರಿ ಎಂದು ನಿಮಗೆ ತಿಳಿದಿರುವುದು ನಿಮ್ಮ ಮದರ್ಬೋರ್ಡ್ನ ಫೋಟೊನಿಕ್ ಸಮಗ್ರ ಪಂಕ್ತಿಗಳನ್ನು ಹೊಂದಿರುತ್ತದೆ ಆದ್ದರಿಂದ ಕಂಪ್ಯೂಟರ್ ಮಾತೃ ಮಂಡಳಿಯಲ್ಲಿ ಇಂದು ಅತಿದೊಡ್ಡ ಸಮಸ್ಯೆ ನಿಮ್ಮ CPU ನಿಂದ ನಿಮ್ಮ ಸ್ಮರಣೆಯಿಂದ ಎಷ್ಟು ವೇಗವಾಗಿ ವರ್ಗಾಯಿಸಬಹುದು ಸರಿ ಈಗ ದೃಗ್ವಿಜ್ಞಾನದಲ್ಲಿ ನಿಮ್ಮ ವರ್ಗಾವಣೆಯು ಎಲ್ಲಿಯಾದರೂ ನಡೆಯುವುದಾದರೆ ದೃಗ್ವಿಜ್ಞಾನದಲ್ಲಿ ನಿಮ್ಮ ಸಂಸ್ಕರಣೆಯು ನಡೆಯುತ್ತದೆ ಅದು ಆಪ್ಟಿಕಲ್ ಸಿಗ್ನಲ್ ಪ್ರಕ್ರಿಯೆಯ ಸಂಪೂರ್ಣ ಪ್ರದೇಶವಾಗಿದೆ ನೀವು ವಿದ್ಯುನ್ಮಾನ ಡೊಮೇನ್ಗೆ ಹೋಗಬೇಕಾಗಿಲ್ಲ ಪ್ರೊಫೆಸರ್ ದೀಪಾ ವೆಂಕಟೇಶ್ ವೇಗವಾಗಿರುವುದರಿಂದ ಆ ವೇಗದಲ್ಲಿ ನೀವು ಅದನ್ನು ಮಾಡಬಹುದು ಸರಿ ಜೈವಿಕ ವೈದ್ಯಕೀಯ ಸಾಧನಗಳ ಸುತ್ತ ಸಾಕಷ್ಟು ಅಭಿವೃದ್ಧಿಗಳು ನಡೆಯುತ್ತಿವೆ ವೈದ್ಯರುಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ಮಾಡಲು ಅಥವಾ ಅಭ್ಯಾಸ ಮಾಡುವುದಕ್ಕೆ ನೀವು ಸಿಮ್ಯುಲೇಟರ್ಗಳನ್ನು ಹೇಗೆ ತಯಾರಿಸುತ್ತೀರಿ ಆದ್ದರಿಂದ ಖಂಡಿತವಾಗಿಯೂ ಹೌದು ಈ ಎಲ್ಲಾ ಪ್ರದೇಶಗಳು ನಿಯಂತ್ರಿತವಾದ ಸಲಕರಣೆ ಮತ್ತು ನಾವು ಜೈವಿಕ ವೈದ್ಯಕೀಯ ಎಂಜಿನಿಯರಿಂಗ್ ಬಗ್ಗೆ ಮಾತನಾಡಿದ್ದೇವೆ ನಂತರ ಫೋಟೊನಿಕ್ಸ್ ಬಗ್ಗೆ ನಾವು ಮಾತನಾಡುತ್ತಿದ್ದೆವು ಅಲ್ಲಿ ಇತರ ಸ್ಮಾರ್ಟ್ ನಗರ ಸನ್ನಿವೇಶಗಳು ಇದೀಗ ಜನರು ಸಂವೇದಕಗಳನ್ನು ಸಂವೇದಕ ಜಾಲವನ್ನು ಅಭಿವೃದ್ಧಿಪಡಿಸಬಹುದು ಎಂದು ಅನೇಕ ಸಂವೇದಕಗಳ ಬಗ್ಗೆ ಯೋಚಿಸುತ್ತಿದ್ದಾರೆ ಮತ್ತೆ ಅದು ಸಂಪೂರ್ಣವಾಗಿ ಅಂತರಶಿಕ್ಷಣವಾಗಿದೆ ಅದು ಫೋಟೊನಿಕ್ಸ್ ಅಥವಾ ವೈರ್ಲೆಸ್ ಸಂವಹನವಾಗಿದೆಯೇ ಎಂಬುದನ್ನು ವರ್ಗೀಕರಿಸಲು ಸಾಧ್ಯವಿಲ್ಲ ಏಕೆಂದರೆ ಅದರ ಎಲ್ಲಾ ಅಂಶಗಳು ಅಲ್ಲಿಗೆ ಬರುತ್ತಿವೆ ಆದ್ದರಿಂದ ನಿಮಗೆ ತಿಳಿದಿರುವ ಅನೇಕ ಸಂವೇದಕಗಳನ್ನು ನೀವು ಹಾಕಲು ಬಯಸುವ ಸ್ಮಾರ್ಟ್ ನಗರಗಳು ನಿಮಗೆ ತಿಳಿದಿವೆ ಅವುಗಳಲ್ಲಿ ಕೆಲವು ಸಂವೇದಕಗಳು ಇಲೆಕ್ಟ್ರಾನಿಕ್ ಸಂವೇದಕಗಳು ಆಗಿರಬಹುದು ಅವುಗಳಲ್ಲಿ ಕೆಲವು ಫೋಟೊನಿಕ್ ಸಂವೇದಕಗಳು ಆಗಿರಬಹುದು ಅವರೆಲ್ಲರೂ ವೈರ್ಲೆಸ್ ಸಂವಹನ ಲಿಂಕ್ ಅನ್ನು ಬಳಸುತ್ತಾರೆ ಎಂದು ನಿಮಗೆ ತಿಳಿದಿವೆ ಮಾಹಿತಿಯನ್ನು ರಿಲೇ ಮಾಡಿ 1 ಕೇಂದ್ರ ಕಚೇರಿ ನಂತರ ಸರಿಯಾದ ಪ್ರಕ್ರಿಯೆ ಅಗತ್ಯವಿರುತ್ತದೆ ಹಾಗಾಗಿ ಇವುಗಳೆಲ್ಲವೂ ಸಾವಯವ ಎಲೆಕ್ಟ್ರಾನಿಕ್ಸ್ ಅನ್ನು ಬರುತ್ತಿವೆ ಅವುಗಳು ಸುಲಭವಾಗಿ ಹೊಂದಿಕೊಳ್ಳುವ ಎಲೆಕ್ಟ್ರಾನಿಕ್ಸ್ ದೀಪಾ ವೆಂಕಟೇಶ್ ಸರಿ ನೀವು ಸ್ಯಾಮ್ಸಮ್ನಿಂದ ಜಾಹೀರಾತುಗಳನ್ನು ಅಥವಾ ಟಿವಿ ಹೊಂದಿದ ಯಾರಾದರೂ ಹೊಂದಿಕೊಳ್ಳುವಂತಹವುಗಳನ್ನು ನೀವು ನೋಡಬಹುದಾಗಿರುತ್ತದೆ ನಿಮ್ಮ ಸೆಲ್ ಫೋನ್ಗಳು ಸುಲಭವಾಗಿ ಹೊಂದಿಕೊಳ್ಳಬಹುದು ನೀವು ಅದನ್ನು ರೋಲ್ ಮಾಡಬಹುದು ಮತ್ತು ಅದನ್ನು ನಿಮ್ಮ ಪಾಕೆಟ್ನಲ್ಲಿ ಇಡಬಹುದು ಪ್ರಶ್ನೆ ಹೇಗೆ ಪರಿಣಾಮಕಾರಿಯಾಗಿ ನೀವು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಈ ಸಾಧನಗಳು ಎಷ್ಟು ವೇಗವಾಗಿ ಪ್ರತಿಕ್ರಿಯಿಸುತ್ತವೆ ಉದಾಹರಣೆಗಾಗಿ ನಾನು ಬಳಕೆ ಮಾಡಲು ಮತ್ತು ಪರದೆಯನ್ನು ಎಸೆಯಲು ಬಳಸಬಹುದೇ ಆದ್ದರಿಂದ ಇದು ಸಂಪೂರ್ಣವಾಗಿ ಪ್ರದೇಶವನ್ನು ಒಳಗೊಂಡಿರುತ್ತದೆ ಸರಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ನಾವು ಈಗ ನೋಡಿದರೆ ವಿದ್ಯಾರ್ಥಿಗಳ ನಿರೀಕ್ಷೆಯಿದೆ ಎಂದು ಜನರು ಹೇಳುತ್ತಿದ್ದಾರೆ ಸಹಜವಾಗಿ ಬಹುತೇಕ ಎಲ್ಲಾ ಕಾಲೇಜುಗಳಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಲಾಖೆಯು ಇದೆ ಏಕೆಂದರೆ ನಿಮಗೆ ತಿಳಿದಿರುವ ಎಂಜಿನಿಯರಿಂಗ್ನ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಒಂದಾಗಿದೆ ನೀವು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿದ್ದು ದೇಶದಾದ್ಯಂತ ಅನೇಕ ಸಂಸ್ಥೆಗಳು ಇವೆ ಅವರು ಸ್ನಾತಕೋತ್ತರ ಅಥವಾ ಪಿಎಚ್ಡಿ ಕಾರ್ಯಕ್ರಮಕ್ಕಾಗಿ ಬಂದಾಗ ನಿಶ್ಚಿತವಾಗಿ ಅವರು ಎದುರಿಸುತ್ತಿರುವ ಇನ್ನೂ ಕೆಲವು ಸವಾಲುಗಳೇ ನಾನು ಸಹಜವಾಗಿ ನಾವು ಕೋರ್ಸ್ ಆಧಾರಿತ ಕೆಲಸದಿಂದ ಸಂಶೋಧನಾ ಆಧಾರಿತ ಕೆಲಸಕ್ಕೆ ಹೋಗುತ್ತೇವೆ ಅದು ಸ್ವತಃ ಕೆಲವು ಸವಾಲುಗಳನ್ನು ಒದಗಿಸುತ್ತದೆ ದೀಪಾ ವೆಂಕಟೇಶ್ ಸರಿ ಪ್ರತಾಪ್ ಹರಿಡೋಸ್ ಆದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಅವರ ತಯಾರಿಕೆಯ ದೃಷ್ಟಿಯಿಂದ ನೀವು ಸಾಮಾನ್ಯವಾಗಿ ವಿದ್ಯಾರ್ಥಿ ಸಮುದಾಯದಲ್ಲಿ ಕಾಣುವಿರಿ ಇದು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಉನ್ನತ ಪದವಿಗೆ ಬರುತ್ತಿದೆ ಅವರು ನಿಮಗೆ ತಿಳಿದಿರುವ ಕೆಲವು ಪ್ರಕಾರಗಳನ್ನು ಎದುರಿಸುತ್ತಾರೆ ಎಂದು ನೋಡಿದ್ದೀರಾ ಅವರು ಹೊರಬರಲು ಅಗತ್ಯವಿರುವ ನ್ಯೂನತೆಗಳು ಅವರು ಇಲ್ಲಿ ಕೆಲವು ಕಾರ್ಯವಿಧಾನಗಳನ್ನು ಒಳಗೊಂಡಿರುತ್ತವೆ ಮತ್ತು ಹಾಗಿದ್ದರೆ ಏನು ದೀಪಾ ವೆಂಕಟೇಶ್ ಆದ್ದರಿಂದ ನಿಮಗೆ ತಿಳಿದಿರುವ ಒಂದು ಬಹಳ ಮುಖ್ಯ ವಿಷಯವೆಂದರೆ ನಾವು ನಮ್ಮ ಸಂಶೋಧನಾ ಗುಂಪಿನ ನಡುವೆ ಗುಂಪಿನಲ್ಲಿ ಚರ್ಚಿಸುತ್ತಿರುವುದು ನಾವು ಯಾವಾಗಲೂ ಕಂಡುಕೊಂಡಿದ್ದೇವೆ ಅವರ ಪದವಿಪೂರ್ವ ಕಾರ್ಯಕ್ರಮದ ಅಂತ್ಯದಲ್ಲಿರಬಹುದು ಅಥವಾ ಒಂದು ಗೇಟ್ ಪರೀಕ್ಷೆಯನ್ನು ಬರೆಯುವುದು ನಿಮಗೆ ತಿಳಿದಿದೆ ಕೆಲವು ಅರ್ಹತಾ ಪರೀಕ್ಷೆಗಳು ನಮ್ಮ ಸಿಸ್ಟಮ್ಗೆ ಬರಲು ಬೇಕು ಪರೀಕ್ಷಾ ವ್ಯವಸ್ಥೆಗಳು ಯಾವಾಗಲೂ ಕೆಲವು ವಿಷಯಗಳನ್ನು ನೆನಪಿನಲ್ಲಿರಿಸಿಕೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಪರಿಶೀಲಿಸುತ್ತವೆ ಅಥವಾ ಬೇಸ್ ಮಟ್ಟದಲ್ಲಿ ಕಲಿಯುವಿಕೆಯ ಹೂವುಗಳ ಟ್ಯಾಕ್ಸಾನಮಿ ಎಂದು ನಾವು ಕರೆಯುವಲ್ಲಿ ಉತ್ತಮವಾಗಿರಬಹುದು ಅವರು ಏನನ್ನಾದರೂ ಕಲಿಯುತ್ತಾರೆ ಅವರು ನೀಡಿದ ಪರಿಸ್ಥಿತಿಗೆ ಸೂತ್ರವನ್ನು ಅರ್ಜಿ ಸಲ್ಲಿಸುವಲ್ಲಿ ಅವರು ಯಾವುದನ್ನಾದರೂ ಪುನರಾವರ್ತಿಸಬಹುದು ಅವರು ಸಂಶೋಧನಾ ಮುದ್ರೆಯೊಳಗೆ ಬಂದಾಗ ಅವರು ಅಂತಿಮ ಗುರಿಯನ್ನು ಸಂಶೋಧಿಸಬೇಕಾಗಿದೆ ಮತ್ತು ಹೂವುಗಳ ಟ್ಯಾಕ್ಸಾನಮಿ ಸೃಷ್ಟಿಗೆ ಕೂಡಾ ಇದೆ ಆದ್ದರಿಂದ ನೀವು ಅವುಗಳನ್ನು ಏನಾದರೂ ರಚಿಸಲು ಸಾಧ್ಯವಾಗುವಂತೆ ಬಯಸುತ್ತೀರಿ ಈಗ ಮತ್ತೊಮ್ಮೆ ಯಾವುದೇ ಓಟದಲ್ಲಿ ಅವರ ಎಂಜಿನಿಯರಿಂಗ್ ಅಥವಾ ವಿಜ್ಞಾನ ಸ್ಟ್ರೀಮ್ಸ್ ವರ್ಗೀಕರಿಸುವುದು ನೀವು ಸೈದ್ಧಾಂತಿಕ ಕೆಲಸ ಅಥವಾ ಪ್ರಾಯೋಗಿಕ ಕೆಲಸವನ್ನು ಹೊಂದಿರಬಹುದು ಆದ್ದರಿಂದ ಸಿಮ್ಯುಲೇಶನ್ಗಳು ಅಥವಾ ಸಿದ್ಧಾಂತಗಳನ್ನು ಮಾಡಲು ಪ್ರಯತ್ನಿಸುವ ಸೈದ್ಧಾಂತಿಕ ಜನರೊಂದಿಗೆ ಸವಾಲುಗಳನ್ನು ಕುರಿತು ಮಾತನಾಡೋಣ ಅಲ್ಲಿ ನಾವು ಭಾವಿಸಿದರೆ ಗಣಿತಶಾಸ್ತ್ರವು ಸಾಕಷ್ಟು ಪ್ರಬಲವಾಗಿಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಸರಿ ಅಲ್ಲಿ ಗಣಿತಶಾಸ್ತ್ರವು ಸಾಕಷ್ಟು ಬಲವಾಗಿಲ್ಲ ನಿಮ್ಮ ಗಣಿತವನ್ನು ನೀವು ಪಡೆದರೆ ನಿಮ್ಮ ಭೌತಶಾಸ್ತ್ರವನ್ನು ನೀವು ಪಡೆದರೆ ಉಳಿದವರು ಗಣಿತಶಾಸ್ತ್ರವನ್ನು ಹೇಳಿದರೆ ಯಾರಾದರೂ ಹೇಳುವರು ಆದರೆ ಗಣಿತಶಾಸ್ತ್ರವು ಬಹಳ ಬಲವಾಗಿಲ್ಲ ಪ್ರತಾಪ್ ಹರಿಡೋಸ್ ಹೌದು ಅದು ತುಂಬಾ ದೀಪಾ ವೆಂಕಟೇಶ್ ಆದ್ದರಿಂದ ಸ್ಟೀರಿಯೋ ಕೌಟುಂಬಿಕತೆ ಸಮಸ್ಯೆಯನ್ನು ಅವರು ನೀಡಿದರೆ ನೀವು ಪರಿಹರಿಸಲು ಸಮರ್ಥರಾಗಿದ್ದರೆ ನಾವು ವಿದ್ಯಾರ್ಥಿಯಾಗಿ ನೋಡುತ್ತಿದ್ದೇವೆ ಆದರೆ ಒಂದು ಪರಿಸ್ಥಿತಿಯನ್ನು ನೀಡಿದ ಅವರು ಸಮಸ್ಯೆ ರೂಪಿಸಲು ಮತ್ತು ಪರಿಹರಿಸಲು ಸಾಧ್ಯವಿಲ್ಲ ನಾನು ಅರ್ಥಮಾಡಿಕೊಳ್ಳುವ ಕಡೆಗೆ ಸಂಶೋಧನಾ ತರಬೇತಿಯ ಒಂದು ಭಾಗವಾಗಿದೆ ಆದರೆ ವಿವಿಧ ಪ್ರದೇಶಗಳಿಂದ ಪರಸ್ಪರ ಸಂಬಂಧ ಹೊಂದಲು ಮತ್ತು ಅದೇ ಸಮಸ್ಯೆಯನ್ನು ಅನ್ವಯಿಸುವುದರಿಂದ ನಾವು ಹುಡುಕುವ ವಿಷಯವೆಂದರೆ ವಿದ್ಯಾರ್ಥಿಗಳು ಅದನ್ನು ಬಿಟ್ ಮಾಡುತ್ತಿದ್ದಾರೆ ಪ್ರತಾಪ್ ಹರಿಡೋಸ್ ಕಷ್ಟ ದೀಪಾ ವೆಂಕಟೇಶ್ ಕಷ್ಟ ಮತ್ತು ಸವಾಲಿನ ಪ್ರೋಗ್ರಾಮಿಂಗ್ ಜನರಲ್ಲಿ ಎಕ್ ಪ್ರೊಗ್ರಾಮ್ನಲ್ಲಿ ಅದೇ ಪ್ರೊಗ್ರಾಮ್ನೊಂದಿಗೆ ಎಕ್ ಪ್ರೋಗ್ರಾಂ ಬರೆಯುವುದು ಅಥವಾ ನಿಮಗೆ ತಿಳಿದಿರುವ ಈ ದಿನಗಳಲ್ಲಿ ಕರೆಯಲ್ಪಡುವ ಮ್ಯಾಟ್ ಲ್ಯಾಬ್ ಕೋಡ್ ಆಗಿರಬಹುದು ಮೌಲ್ಯದ ಯಾವುದನ್ನಾದರೂ ಬರೆಯಲು 100 ಸಾಲುಗಳನ್ನು ಬಳಸಿ ನಿಮಗೆ 15 ಸಾಲುಗಳು ತಿಳಿದಿರಬಹುದು ಪ್ರತಾಪ್ ಹರಿಡೋಸ್ 15 ಸಾಲುಗಳು ಸರಿ ಪ್ರೊಫೆಸರ್ ದೀಪಾ ವೆಂಕಟೇಶ್ ಆದ್ದರಿಂದ ಸ್ಮಾರ್ಟ್ ಗಣಿತದ ಚಿಂತನೆಯು ವಿದ್ಯಾರ್ಥಿಗಳಿಗೆ ಅವರು ಬರುವಾಗ ಅಭಿವೃದ್ಧಿ ಪಡಿಸಲು ಇಷ್ಟಪಡುವ ಸಂಗತಿಯಾಗಿದೆ ಮತ್ತು ಪ್ರಾಯೋಗಿಕ ಕೌಶಲಗಳನ್ನು ಕಾಳಜಿವಹಿಸುವಂತೆಯೇ ಭಾಗಶಃ ಅವರ ಸಮಸ್ಯೆ ಅಲ್ಲ ನಿಮಗೆ ಗೊತ್ತಿದೆ ಅವರಿಗೆ ಸಾಧನಗಳ ನಿರ್ವಹಣೆಗೆ ಹೆಚ್ಚಾಗಿ ತರಬೇತಿ ನೀಡಲಾಗಿಲ್ಲ ನಾನು ತರಬೇತುದಾರರು ಹೇಳಿದಾಗ ನಾವು ಸಂಶೋಧನಾ ಮಟ್ಟದ ಉಪಕರಣಗಳ ಬಗ್ಗೆ ಮಾತನಾಡುವುದಿಲ್ಲವೆಂದು ನಾವು ಅರ್ಥೈಸುತ್ತೇವೆ ನಾವು ಆಸಿಲ್ಲೋಸ್ಕೋಪ್ಗಳಂತಹ ಸರಳ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತೊಮ್ಮೆ ನಾನು ಹೇಳಿದಂತೆ ಅದು ಅವರ ತಪ್ಪು ಕಾರಣದಿಂದ ಭಾಗಶಃ ಅಲ್ಲ ಆದರೆ ಅವರು ಅವಕಾಶವನ್ನು ಪಡೆಯುತ್ತಿದ್ದರೂ ಸಹ ತರಬೇತಿ ಭಾಗಶಃ ಇಲ್ಲ ಪ್ರತಾಪ್ ಹರಿಡೋಸ್ ಒಡ್ಡಿಕೊಳ್ಳುವುದರ ಕೊರತೆ ದೀಪಾ ವೆಂಕಟೇಶ್ ಹೌದು ಮಾನ್ಯತೆ ಕೊರತೆ ಬಹುಪಾಲು ಕಾಲೇಜುಗಳು ಬಹುಶಃ 1 ಉಪಕರಣಗಳಲ್ಲಿ 4 ಅಥವಾ 5 ಜನರನ್ನು ನಡೆಸುತ್ತವೆ ಅವುಗಳಲ್ಲಿ ಕೆಲವನ್ನು ನಿಜವಾಗಿ ಬಳಸಿಕೊಳ್ಳಬಹುದು ಮತ್ತು ಕೆಲವರು ಇದನ್ನು ಬಳಸದೆ ಇರಬಹುದು ಆದ್ದರಿಂದ ವಿದ್ಯಾರ್ಥಿಗಳಿಗೆ ನನ್ನ ಏಕೈಕ ಸಲಹೆಯು ಅವರು ಪ್ರಯೋಗಗಳನ್ನು ನಡೆಸಲು ಮತ್ತು ಪ್ರಯತ್ನಿಸಲು ಮತ್ತು ಓಡಬೇಕಾದ ಒಂದು ಅವಕಾಶವನ್ನು ಪಡೆದರೆ ಅವು ಪ್ರಾಯೋಗಿಕ ಕೌಶಲ್ಯವಲ್ಲ ಪ್ರಾಯೋಗಿಕ ಅರ್ಥವು ಚಾಲನೆಯಲ್ಲಿರುವಾಗ ಕಾಲುಗಳ ಪ್ರಯೋಗ ಕುರಿತು ಯೋಚಿಸುವ ಸಂಗತಿಯಾಗಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಅದು ದೊಡ್ಡ ಸವಾಲು ಎಂದು ಭಾವಿಸುತ್ತೇನೆ ಎಲ್ಲರೂ ಎದುರಿಸುತ್ತಿರುವ ಮೂರನೇ ದೊಡ್ಡ ಸವಾಲು ಮಾಲೀಕತ್ವದ ಕೊರತೆ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಒಡೆತನದ ಕೊರತೆ ನಿರ್ದಿಷ್ಟವಾದ ಪ್ರಯೋಗಕ್ಕಾಗಿ ಅಥವಾ ನಿರ್ದಿಷ್ಟ ವಾದ್ಯಕ್ಕಾಗಿ ಮಾಲೀಕತ್ವದ ಕೊರತೆ ಈ ಸೂಕ್ಷ್ಮ ಎಲೆಕ್ಟ್ರಾನಿಕ್ಸ್ ಮತ್ತು ಫೋಟೊನಿಕ್ಸ್ ಹೆಚ್ಚಿನ ಉಪಕರಣಗಳು ನಿಮಗೆ ದೊಡ್ಡ ಸೌಲಭ್ಯಗಳನ್ನು ತಿಳಿದಿವೆ ಮತ್ತು ಯಾವುದಕ್ಕಿಂತ ತರಬೇತಿ ಪಡೆಯಬಹುದಾದ ಹೆಚ್ಚು ನೈತಿಕ ಸಂಸ್ಕೃತಿಯಿದೆ ಎಂದು ನಾನು ಭಾವಿಸುತ್ತೇನೆ ನೀವು ಒಂದು ಸ್ಥಳದಲ್ಲಿ ಕೆಲಸ ಮಾಡುವಾಗ ಅನೇಕ ವಿದ್ಯಾರ್ಥಿಗಳಿಗೆ ಇದು ಒಂದು ಕಾಲೇಜು ಹಾಗೆ ಎಂದು ಭಾವಿಸುತ್ತೇನೆ ನಾನು ಬೆಳಗ್ಗೆ ಸಂಜೆ ಬರುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಎಲ್ಲವನ್ನೂ ಮುಚ್ಚಿ ನನ್ನ ಕೆಲಸ ಮುಗಿದಿದೆ ಆದರೆ ನಾನು ಬದಲಿಸಬೇಕು ಮತ್ತು ಅವುಗಳು ಪ್ರಾರಂಭವಾಗಬೇಕು ಎಂದು ನಾನು ಭಾವಿಸುತ್ತೇನೆ ಅವರು ಸಾಧನಗಳೊಂದಿಗೆ ಸಾಮರಸ್ಯವನ್ನು ಕಂಡುಕೊಳ್ಳಬೇಕು ಆಗ ಫಲಿತಾಂಶಗಳು ಹೊರಬರುತ್ತವೆ ಉದ್ಯಮ ದೃಷ್ಟಿಕೋನದಿಂದ ಹೇಳಿ ನೋಡೋಣ ಆದ್ದರಿಂದ MS ಅಥವಾ PhD ಪದವಿಗಳಲ್ಲಿ ವಿಶೇಷವಾಗಿ ಸ್ನಾತಕೋತ್ತರ ಪದವಿಯನ್ನು ಯಾವಾಗ ಮಾಡಬೇಕೆಂಬುದನ್ನು ಯಾವಾಗಲೂ ಗ್ರಹಿಸಲಾಗಿದೆ ಸಂಶೋಧನಾ ಆಧಾರಿತ ಪದವಿಯನ್ನು ನಾವು ಆ ವ್ಯಕ್ತಿಯು ಕಿರಿದಾದ ಕ್ಷೇತ್ರವೊಂದರಲ್ಲಿ ಪರಿಣತಿಯನ್ನು ಪಡೆಯುತ್ತಿದ್ದಾನೆ ಮತ್ತು ಸಾಮಾನ್ಯವಾಗಿ MS PhD ಯೋಜನೆಗಳು ಸಹ ಅವರ ಸಮಯದ ಮುಂಚೆಯೇ ಇರಬಹುದು ನಿಮಗೆ ಗೊತ್ತಿರುವ ವಿಷಯದಲ್ಲಿ ಅವರು ನಿಜವಾಗಿಯೂ ಕೆಲವು ಗಡಿಯನ್ನು ತಳ್ಳುತ್ತಿದ್ದಾರೆ ದೀಪಾ ವೆಂಕಟೇಶ್ ಸರಿ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಅವರು ಕೆಲಸ ಮಾಡುವ ಕೆಲವು ಪ್ರದೇಶಗಳು ದೀಪಾ ವೆಂಕಟೇಶ್ ಇಲ್ಲದಿದ್ದರೆ ನೀವು ಪ್ರಕಟಿಸಲು ಸಾಧ್ಯವಿಲ್ಲ ಪ್ರತಾಪ್ ಹರಿಡೋಸ್ ಹೌದು ಆದ್ದರಿಂದ ಆ ಸಂದರ್ಭಗಳಲ್ಲಿ ಎಂಜಿನಿಯರಿಂಗ್ನಲ್ಲಿ ಎಂಎಸ್ ಪಿಹೆಚ್ಡಿ ವಿದ್ಯಾರ್ಥಿಗಳು ಸಾಂಪ್ರದಾಯಿಕವಾಗಿ ಏನು ಮಾಡುತ್ತಾರೆ ಎಂಬುದನ್ನು ಉದ್ಯಮವು ತೋರಿಸುತ್ತದೆ ಒಂದೇ ಸಮಯದಲ್ಲಿ ಅವರು ಹೀರಿಕೊಳ್ಳಲು ಸಿದ್ಧವಾದ ಕೈಗಾರಿಕೆಗಳು ಮುಂದುವರೆದಿದ್ದರೂ ಸಹ ಅವುಗಳು ಎಲ್ಲಿವೆ ಪ್ರೊಫೆಸರ್ ದೀಪಾ ವೆಂಕಟೇಶ್ ಖಂಡಿತವಾಗಿಯೂ ನಾವು ಮಾಡುತ್ತಿರುವ ಯೋಜನೆಗಳ ಸ್ವಭಾವದಿಂದ ವಿದ್ಯುತ್ ಎಂಜಿನಿಯರಿಂಗ್ ಸಹಜವಾಗಿ ಉದ್ಯಮವು ಆಸಕ್ತಿ ಹೊಂದಿರದ ಕೆಲವು ಪ್ರದೇಶಗಳಿವೆ ಉದಾಹರಣೆಗೆ ಕ್ವಾಂಟಮ್ನಂತೆ ಉದಾಹರಣೆಗೆ ಸಂವಹನ ಸರಿ ಅಥವಾ ಉದಾಹರಣೆಗೆ ಒಂದು ಕ್ವಾಂಟಮ್ ಕಂಪ್ಯೂಟರ್ ಒಂದು ಉದ್ಯಮವು ಎಲ್ಲಿದೆ ಎಂಬುದು ಬಹುಶಃ ಅಲ್ಲ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಪ್ರಸ್ತುತ ಆಸಕ್ತಿ ದೀಪಾ ವೆಂಕಟೇಶ್ ಇಲ್ಲ ಬಹಳಷ್ಟು ಹಣವನ್ನು ಖರ್ಚು ಮಾಡುವುದಿಲ್ಲ ಪ್ರತಾಪ್ ಹರಿಡೋಸ್ ಹೌದು ಹೌದು ದೀಪಾ ವೆಂಕಟೇಶ್ ಆದರೆ ಹಾಗೆ ಕೆಲವು ಪ್ರದೇಶಗಳಿವೆ ಆದರೆ ನಾವು ಉದಾಹರಣೆಯಲ್ಲಿ ಮಾತನಾಡುವ ಅನೇಕ ಪ್ರದೇಶಗಳು ಈ ಗ್ರಿಡ್ ಸರಿ ಅಂದರೆ ಉದ್ಯಮವು ಈ ಫಲಿತಾಂಶವನ್ನು ಬಯಸಿದೆ ಸರಿ ಪ್ರೊಫೆಸರ್ ದೀಪಾ ವೆಂಕಟೇಶ್ ಹಾಗಾಗಿ ನಿಸ್ತಂತು ವ್ಯವಸ್ಥೆಯಲ್ಲಿ ನಾವು ಮಾಡುತ್ತಿರುವ ಅನೇಕ ವಿಷಯಗಳ ಕಡೆಗೆ ಖಂಡಿತವಾಗಿಯೂ ಉದ್ಯಮವು ನಿರೀಕ್ಷಿಸುತ್ತಿದೆ ನಾವು ಕೆಲವು ಮಾನದಂಡಗಳಂತೆ ವಿಕಸನಗೊಳ್ಳುತ್ತೇವೆ ಪ್ರೊಫೆಸರ್ ದೀಪಾ ವೆಂಕಟೇಶ್ ಜನರು ಇಲ್ಲಿಗೆ ಬರುತ್ತಿದ್ದ ರೀತಿಯ ಕೆಲಸ ಅವರು ಗುಣಮಟ್ಟದಲ್ಲಿ ಪಾಲ್ಗೊಳ್ಳುತ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಪಿಎಚ್ಡಿ ಒಮ್ಮೆ ಎಂದು ನಾನು ಅರ್ಥಮಾಡಿಕೊಂಡಿದ್ದೇನೆ ಒಮ್ಮೆ ನೀವು ಪಿಹೆಚ್ಡಿ ಅನ್ನು ಪಡೆದಾಗ ನೀವು ಒಂದು ಪಿಎಚ್ಡಿ ಅನ್ನು ಪಡೆದುಕೊಳ್ಳುತ್ತಿದ್ದರೆ ಹೊಸ ವಿಷಯವನ್ನು ನೀವು ಹೀರಿಕೊಳ್ಳಲು ಸಮರ್ಥರಾಗಿದ್ದರೆ ಉದ್ಯಮದ ಕೆಲವು ಅವಶ್ಯಕತೆಗಳನ್ನು ಪಿಎಚ್ಡಿ ಹೊಂದಿರುವ ಯಾರಾದರೂ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆ ವಿಷಯವನ್ನು ಹೀರಿಕೊಳ್ಳುವ ಮತ್ತು ಒಂದು ಸಮಂಜಸವಾದ ಸಮಯವನ್ನು ನೀಡಿದ ಪರಿಹಾರವನ್ನು ಒದಗಿಸಬೇಕು ಅವರು ನಿಜವಾಗಿ ಏನು ಮಾಡಿದ್ದಾರೆಂಬುದನ್ನು ನೇರವಾಗಿ ಸಂಬಂಧಿಸಬಾರದು ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಆದ್ದರಿಂದ ಆ ಅರ್ಥದಲ್ಲಿ ಅವರು ಪಿಎಚ್ಡಿ ಪದವಿಯನ್ನು ಪಡೆದಾಗ ಇದು ಪ್ರಾಧ್ಯಾಪಕ ಪ್ರತಾಪ್ ಹರಿಡೋಸ್ಗೆ ನೇರವಾಗಿ ಸಂಬಂಧಿಸಿದೆ ಎಂದು ಬಹುಶಃ ಅನಿವಾರ್ಯವಲ್ಲ ಅವರ ವಿಶೇಷತೆಯ ಪ್ರದೇಶವೇನು ದೀಪಾ ವೆಂಕಟೇಶ್ ವಿಶೇಷತೆ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಹಾಗಾಗಿ ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಹೌದು ಆ ಸಂದರ್ಭದಲ್ಲಿ ವಾಸ್ತವವಾಗಿ ನಾನು ಅದನ್ನು ಮುಂದಕ್ಕೆ ತೆಗೆದುಕೊಳ್ಳುವೆನೆಂದು ಅರ್ಥ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಎಂಎಸ್ ಮತ್ತು ಪಿಹೆಚ್ಡಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ನೀವು ಯಾವ ರೀತಿಯ ಸ್ಥಾನಗಳನ್ನು ನೋಡುತ್ತೀರಿ ಪ್ರೊಫೆಸರ್ ದೀಪ ವೆಂಕಟೇಶ್ ಹೆಚ್ಚಿನ ಎಂಎಸ್ ವಿದ್ಯಾರ್ಥಿಗಳು ಪಿಎಚ್ಡಿ ಮತ್ತು ಪಿಹೆಚ್ಡಿ ವಿದ್ಯಾರ್ಥಿಗಳು ಪೋಸ್ಟ್ ಡಾಕ್ಗಾಗಿ ಹೋಗುತ್ತಾರೆ ಆದರೆ ಉದ್ಯಮದಲ್ಲಿ ಹೀರಿಕೊಳ್ಳುವ ಅನೇಕ ವಿದ್ಯಾರ್ಥಿಗಳು ಇದ್ದಾರೆ ಎಂದು ಹೇಳಿದ್ದಾರೆ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಅವರು ಕೋರ್ಸ್ ಕೆಲಸ ಮಾಡುತ್ತಾರೆ ಉದಾಹರಣೆಗೆ ನಮ್ಮ ವಿದ್ಯಾರ್ಥಿ 1 ನಮ್ಮ ಫೋಟೊನಿಕ್ಸ್ ಗುಂಪಿನಿಂದ ಹೋಗಿದ್ದಾರೆ ವಾಸ್ತವವಾಗಿ ನನ್ನ ವಿದ್ಯಾರ್ಥಿ ಪಿಎಚ್ಡಿ ನಂತರ ಉದ್ಯಮಕ್ಕೆ ತೆರಳಿದನು ತೇಜಸ್ ನೆಟ್ವರ್ಕ್ಸ್ನಲ್ಲಿ ಅವರಿಗೆ ಕೆಲಸ ಸಿಕ್ಕಿತು ತೇಜಸ್ ನೆಟ್ವರ್ಕ್ಸ್ ಸಂವಹನ ಶುದ್ಧ ಸಂವಹನ ಸಂಸ್ಥೆಯಾಗಿದೆ ಆದರೆ ಆಪ್ಟಿಕಲ್ ಸಿಗ್ನಲ್ ಪ್ರಕ್ರಿಯೆಯಲ್ಲಿ ಅವರ ಯೋಜನೆಯು ಪ್ರಾಯಶಃ 10 ವರ್ಷಗಳನ್ನು ಹೊಂದಿದೆ ಇದರರ್ಥ ನಾನು ಮುಂದಿನ 10 ವರ್ಷಗಳಿಂದ ಪಿಹೆಚ್ಡಿ ಅನ್ನು ಜಾರಿಗೆ ತಂದ ಆಪ್ಟಿಕಲ್ ಸಿಗ್ನಲ್ ಪ್ರೊಸೆಸರ್ ಅನ್ನು ನಾನು ಆಲೋಚಿಸಲಾರೆ ಅದು ಸಂಭವಿಸುತ್ತಿರುವುದನ್ನು ನಾನು ನೋಡಲಾಗುವುದಿಲ್ಲ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ಆದರೆ ನಿಮಗೆ ತಿಳಿದಿರುವುದು ಆ ಸಮಯದಲ್ಲಿ ನೀವು ಅಭಿವೃದ್ಧಿಪಡಿಸಿದಂತಹ ಪರಿಣತಿಯನ್ನು ನೀವು ತೇಜಸ್ ನೆಟ್ವರ್ಕ್ಸ್ನಲ್ಲಿ ಇರಿಸಿದ್ದೀರಿ ಉದಾಹರಣೆಗೆ ಜಿಇನಲ್ಲಿ ಸ್ಥಾನ ಪಡೆದ ಮತ್ತೊಂದು ವಿದ್ಯಾರ್ಥಿ ಇದ್ದಾರೆ ಅಂದರೆ ಕೆಲವು ಪ್ರಮುಖ ಪ್ರದೇಶಗಳಿವೆ ಮತ್ತೊಮ್ಮೆ ಇವುಗಳು ನೇರವಾಗಿ ತಮ್ಮ ಪಿಎಚ್ಡಿ ಸಮಸ್ಯೆಗೆ ಸಂಬಂಧಿಸಿಲ್ಲ ತಮ್ಮ ಮಾಸ್ಟರ್ಸ್ ಅಥವಾ ಪಿಹೆಚ್ಡಿ ನಂತರ ತಮ್ಮದೇ ಆದ ಪ್ರಾರಂಭಿಕ ಹಂತಗಳನ್ನು ಹೊಂದಿದ ಸಂದರ್ಭಗಳು ಕೂಡಾ ಇವೆ ಜನರು ಉದಾಹರಣೆಗೆ ಸೌರ ಎಲೆಕ್ಟ್ರಾನಿಕ್ಸ್ ಅಂದರೆ ಆರ್ಗ್ಯಾನಿಕ್ ಎಲೆಕ್ಟ್ರಾನಿಕ್ಸ್ ಎಂದರ್ಥ ಅದು ಗುಂಪಿನ ಒಂದೆರಡು ಪ್ರಾರಂಭಿಕ ಹಂತಗಳನ್ನು ಹೊಂದಿದ ವಿದ್ಯಾರ್ಥಿಗಳ ಗುಂಪು ಮುಂಬರುವವು ಆದ್ದರಿಂದ ಅದರ ಬಗ್ಗೆ ಯೋಚಿಸುವ ವಿವಿಧ ಸಾಧ್ಯತೆಗಳಿವೆ ಪ್ರತಾಪ್ ಹರಿಡೋಸ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಏನು ನಡೆಯುತ್ತಿದೆ ಎಂಬುದರ ಕುರಿತು ಸಿಬ್ಬಂದಿಗಳ ಅಭಿಪ್ರಾಯವನ್ನು ನಾವು ನೋಡೋಣ ಕನಿಷ್ಠ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಸಂಶೋಧನಾ ವಿದ್ವಾಂಸರಾಗಿ MS ಅಥವಾ PhD ವಿದ್ಯಾರ್ಥಿಯಾಗಿ ಮತ್ತು ನಂತರ ಅವರ ಆರಂಭಿಕ ವಾಹಕವಾಗಿರಬಹುದು ಸಂಶೋಧನೆಯಲ್ಲಿ ನೀವು ಯಶಸ್ಸು ಅಳೆಯುವ ಇತರ ವಿಧಾನಗಳು ಹೇಗೆ ನಾನು ಸಾಂಪ್ರದಾಯಿಕವಾಗಿ ಜನರ ಪ್ರಕಟಣೆಗಳ ಬಗ್ಗೆ ಮಾತನಾಡುತ್ತೇವೆ ದೀಪಾ ವೆಂಕಟೇಶ್ ಸರಿ ಪ್ರತಾಪ್ ಹರಿಡೋಸ್ ಅದು ಖಂಡಿತವಾಗಿಯೂ ನಾವು ನೋಡುತ್ತೇವೆ ಆದರೆ ನೀವು ವಿದ್ಯಾರ್ಥಿಗಳನ್ನು ನೋಡುವ ಯಾವುದೇ ಮಾರ್ಗಗಳಿಲ್ಲ ಮತ್ತು ನಿಮಗೆ ತಿಳಿದಿದೆಯೆಂದು ನೀವು ಭಾವಿಸುತ್ತೀರಿ ವಾಸ್ತವವಾಗಿ ನಿಮಗೆ ತಿಳಿದಿರುವ ಈ ವಿದ್ಯಾರ್ಥಿ ಸಂಶೋಧಕನು ನೀವು ನೋಡುವ ಇತರರೊಂದಿಗೆ ಹೋಲಿಸಿದರೆ ಬೆಳೆಯುತ್ತಿದ್ದಾರೆ ದೀಪಾ ವೆಂಕಟೇಶ್ ಖಂಡಿತವಾಗಿಯೂ ಪ್ರತಿ ಸಂಶೋಧನಾ ಮಾರ್ಗದರ್ಶಿ ಹೇಳದೆ ಹೋಗುತ್ತಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಪದವೀಧರರಿಗಾಗಿ ನಿಮ್ಮ ವಿದ್ಯಾರ್ಥಿಯು ಮತ್ತೆ ಸಿದ್ಧಗೊಳ್ಳುತ್ತಿದ್ದಾಗ ಮತ್ತು ಮಾರ್ಗದರ್ಶಿಯು ಯೋಚಿಸದೆ ಇರುವಂತಹ ಯೋಚನೆಯನ್ನು ವಿದ್ಯಾರ್ಥಿ ನಿಮಗೆ ನೀಡುತ್ತಾರೆ ವಿದ್ಯಾರ್ಥಿ ಸಮಸ್ಯೆಯನ್ನು ಪರಿಹರಿಸುವ ಅನೇಕ ವಿಧಾನಗಳೊಂದಿಗೆ ಅವರು ಬರುತ್ತಿದ್ದ ಕೆಲವು ವಿಷಯಗಳನ್ನು ಸ್ವತಂತ್ರವಾಗಿ ಸಾಬೀತುಪಡಿಸುತ್ತಿದ್ದಾರೆ ನೀವು ಯಶಸ್ಸನ್ನು ಅಳೆಯುವೆನೆಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ದೀಪಾ ವೆಂಕಟೇಶ್ ಮತ್ತು ನಿಮ್ಮ ಪೇಟೆಂಟುಗಳು ನಿಮ್ಮ ಪೇಪರ್ಸ್ ನೀವು ಹೊಂದಿರುವ ಆಧಾರಗಳ ಸಂಖ್ಯೆ ಸಹಜವಾಗಿ ಉಲ್ಲೇಖ ವರ್ಷಗಳಿಂದ ಬರುವ ಏನಾದರೂ ಆದರೆ ತಕ್ಷಣವೇ ಅಳತೆ ಎಂದು ನಾನು ಭಾವಿಸುವ ಅಳತೆ ಬಹುಶಃ ವಿದ್ಯಾರ್ಥಿಗಳ ನಡುವೆ ಚರ್ಚೆಯ ಮೂಲಕ ಬರಲಿದೆ ಮತ್ತು ವಿದ್ಯಾರ್ಥಿಯು ಆಲೋಚನೆಗಳನ್ನು ನೀಡುವ ಬದಲು ಹೊಸ ವಿಚಾರಗಳನ್ನು ಯೋಚಿಸಲು ಪ್ರಯತ್ನಿಸುತ್ತಿರುವಾಗ ವಿದ್ಯಾರ್ಥಿಗಳ ನಡುವಿನ ಚರ್ಚೆಯ ಮೂಲಕ ಬರುತ್ತಿದೆ ಅದು ಯಶಸ್ಸಿನ ಅಳತೆ ಎಂದು ನಾನು ಭಾವಿಸುತ್ತೇನೆ ಪ್ರತಾಪ್ ಹರಿಡೋಸ್ ವಾಸ್ತವವಾಗಿ ನಿಮಗೆ ತಿಳಿದಿರುವ ಹೆಚ್ಚು ಪ್ರಾಮಾಣಿಕವಾದ ಟಿಪ್ಪಣಿಗಳ ಮೇಲೆ ವಿಶೇಷವಾಗಿ ವಿದ್ಯಾರ್ಥಿಗಳನ್ನು ನಾನು ಒಂದು ಸಂಶೋಧನಾ ವಿದ್ವಾಂಸನಂತೆ ಅರ್ಥೈಸುತ್ತಿದ್ದೇನೆ ಪರಸ್ಪರ ಕ್ರಿಯೆಯು ಬಹಳ ಮುಖ್ಯವಾದ ವಿಷಯವಾಗಿದೆ ದೀಪಾ ವೆಂಕಟೇಶ್ ಸರಿ ಪ್ರತಾಪ್ ಹರಿಡೋಸ್ ಅವರು ಸಮೂಹದಲ್ಲಿ ಇತರ ಜನರೊಂದಿಗೆ ಹೇಗೆ ಸಂವಹನ ನಡೆಸುತ್ತಾರೆ ಮಾರ್ಗದರ್ಶಿ ಜೊತೆಗೆ ಎಷ್ಟು ಬಾರಿ ಪರಸ್ಪರ ಸಂವಹನ ನಡೆಸುತ್ತಾರೆ ನಿಮ್ಮ ಮಾರ್ಗದರ್ಶಕ ಸಲಹೆಗಾರರನ್ನು ವಿದ್ಯಾರ್ಥಿಗಳು ಎಷ್ಟು ಬಾರಿ ಭೇಟಿಯಾಗಬೇಕು ಎಂದು ನಿಮ್ಮ ದೃಷ್ಟಿಯಲ್ಲಿ ನೀವು ತಿಳಿದಿರುವಿರಾ ದೀಪಾ ವೆಂಕಟೇಶ್ ಆದ್ದರಿಂದ 2 ವಿಷಯಗಳಿವೆ ನೀವು 2 ವಿಷಯಗಳನ್ನು ಗಮನಸೆಳೆದಿದ್ದೀರಿ ಪೀರ್ ಗುಂಪಿನೊಂದಿಗೆ ಸಂವಾದ ಮತ್ತು ಗೈಡ್ನೊಂದಿಗೆ ಸಂವಹನ ಫೋಟೊನಿಕ್ಸ್ ಗುಂಪಿನಲ್ಲಿ ನಾವು ಕೋರ್ಸ್ ಹೊಂದಿದ್ದೇವೆ ಮಾರ್ಗದರ್ಶಿ ಮಾರ್ಗದರ್ಶನದಿಂದ ಬದಲಾವಣೆಗಳನ್ನು ಕನಿಷ್ಠ ಒಂದು ವಾರದಲ್ಲೇ ಹೇಳುತ್ತೇವೆ ಹೆಚ್ಚು ಸಭೆ ಹೆಚ್ಚಾಗಿ ವಿದ್ಯಾರ್ಥಿ ಮತ್ತು ಮಾರ್ಗದರ್ಶಿಯಲ್ಲಿ ಅವಲಂಬಿತವಾಗಿದೆ ಬಹುಶಃ ಸಾಮಾನ್ಯವಾಗಿ ವಿದ್ಯಾರ್ಥಿ ಟ್ರ್ಯಾಕ್ ಹೊರಗೆ ಹೆಚ್ಚು ಕಡಿಮೆ ಹೋಗುತ್ತಾರೆ ಹಾಗಾಗಿ ಒಂದು ವಾರದಲ್ಲಿ ಒಮ್ಮೆಯಾದರೂ ಸಲಹೆಗಾರರನ್ನು ವಿದ್ಯಾರ್ಥಿಗಳು ಭೇಟಿಯಾಗಬೇಕು ಎಂದು ನಾವು ನಂಬುತ್ತೇವೆ ಆದರೆ ಹೆಚ್ಚು ಮುಖ್ಯವಾಗಿ ನಾವು ಅವರ ಪೀರ್ ಸಂವಹನಕ್ಕೆ ಒತ್ತು ನೀಡುತ್ತೇವೆ ಮತ್ತು ಪೀರ್ ಸಂವಹನವನ್ನು ಒತ್ತಾಯಿಸುವ ವಿಷಯಗಳಲ್ಲಿ ನಿಮಗೆ ತಿಳಿದಿದೆ ಇದು ಸಾಕಷ್ಟು ದೊಡ್ಡ ಗುಂಪು 6 ಸಂಶೋಧಕರಿದ್ದಾರೆ ನಮ್ಮಲ್ಲಿ 6 ಮಂದಿ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದು ಅಂತಹ ಸಂಶೋಧನಾ ಸಮೂಹವಾಗಿದ್ದರೆ ಆ ಪ್ರಕಾರವನ್ನು ಹೊಂದಿಸಲು ಜನರಿಗೆ ಶಕ್ತರಾಗಿದ್ದರೆ ಒಳ್ಳೆಯದು ಉತ್ತಮ ವಿಷಯವೆಂದರೆ ಪೀರ್ ವಿಚಾರಗೋಷ್ಠಿಗಳನ್ನು ಸಂಘಟಿಸುವುದು ಇದು ಸಣ್ಣ ವಿಷಯದ ಮೇಲೆ ಬೋಧನಾ ವೃತ್ತಿಯನ್ನು ಸಾಮಾನ್ಯವಾಗಿ ಆಹ್ವಾನಿಸುವುದಿಲ್ಲ ನಿಮಗೆ ತಿಳಿದಿರುವ ಸಂಶೋಧನಾ ಪತ್ರಿಕೆಯ ಚರ್ಚೆಯಾಗಿರಬಹುದು ಪೀರ್ ಕಲಿಕೆ ಹೆಚ್ಚು ಮೌಲ್ಯಯುತವಾಗಿದೆ ನಾವು ನಿರ್ದಿಷ್ಟವಾಗಿ ಭಾವಿಸುತ್ತೇವೆ ಕೆಲವು ಪ್ರದೇಶಗಳು ಹೆಚ್ಚು ಅಂತಾರಾಷ್ಟ್ರೀಯವಾಗಿರುತ್ತವೆ ಆದ್ದರಿಂದ ವಿದ್ಯಾರ್ಥಿಗಳು ಪರಸ್ಪರ ಮಾತನಾಡುತ್ತಾರೆ ಪರಸ್ಪರ ಪ್ರಸ್ತುತಿಗಳನ್ನು ನೀಡಿ ಹಿರಿಯರಿಂದ ಒಳಹರಿವು ಪಡೆಯುವುದು ಮುಖ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಹಾಗಿದ್ದರೂ ವಾರಕ್ಕೊಮ್ಮೆ ಮಾರ್ಗದರ್ಶಿಯ ಸಭೆ ನಾನು ಹೇಳುವದು ಮತ್ತು ನಾನು ವಿದ್ಯಾರ್ಥಿಗಳು ಇತರ ಮಾತುಕತೆಗಳಿಗೆ ಹಾಜರಾಗಬೇಕಿದೆ ಎಂದು ಹೇಳುತ್ತಿದ್ದೆ ಸಂಬಂಧಿತ ಪ್ರದೇಶದಿಂದ ಇತರ ಮಾತುಕತೆಗಳು ಬೇರೆ ಬೇರೆ ಇಲಾಖೆಗಳಲ್ಲಿ ಒಟ್ಟಾಗಿರಬಹುದು ಆದರೆ ಇದು ಅವರ ಸಂಶೋಧನಾ ಕಾರ್ಯಕ್ಕೆ ಕೆಲವು ಸಂಪರ್ಕವನ್ನು ಹೊಂದಿದ್ದಲ್ಲಿ ಅದು ಸಂಪರ್ಕವಿಲ್ಲದಿದ್ದರೂ ಸಹ ಆ ಮಾತುಕತೆಗಳಿಗೆ ಹಾಜರಾಗಲು ಇದು ಒಳ್ಳೆಯದು ಅಂದರೆ ಅದು ಹೇಗೆ ಕಲಿಯುವುದು ಎಂಬುದು ಮತ್ತು ಇತರರು ತಮ್ಮ ಸ್ವಂತ ಕೆಲಸಕ್ಕೆ ಸರಿಯಾಗಿ ಏನು ಮಾಡುತ್ತಿದ್ದಾರೆಂಬುದನ್ನು ಅವರು ಅನ್ವಯಿಸುತ್ತಾರೆ ಆದುದರಿಂದ ಅವರಿಗೆ ಆ ದೊಡ್ಡ ದೃಷ್ಟಿ ಅಥವಾ ದೊಡ್ಡ ನೋಟ ಇರಬೇಕು ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ನಾನು ನಿಮಗೆ ಹೇಳಬೇಕೆಂದರೆ ನೀವು ವಿದ್ಯಾರ್ಥಿಗಳಿಗೆ ನೀಡಲು ಬಯಸಿದ ಯಾವುದೇ ಸಲಹೆ ಪದಗಳು ಎಂಜಿನಿಯರಿಂಗ್ನಲ್ಲಿ ಎಂಎಸ್ ಅಥವಾ ಪಿಹೆಚ್ಡಿ ಪ್ರೋಗ್ರಾಂಗೆ ಸೇರಿವೆ ಎಂದು ನಾನು ಹೇಳುತ್ತೇನೆ ದೀಪಾ ವೆಂಕಟೇಶ್ ಆದ್ದರಿಂದ ನಾವು ಹೆಚ್ಚಿನದನ್ನು ಆವರಿಸಿದೆವು ಅವರು ತಮ್ಮ ಗಣಿತಶಾಸ್ತ್ರವನ್ನು ಮಾಡಬೇಕಾಗಿದೆ ಪ್ರತಾಪ್ ಹರಿಡೋಸ್ ಸರಿ ದೀಪಾ ವೆಂಕಟೇಶ್ ರೈಟ್ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಯಾವುದೇ ಪ್ರದೇಶ ನೀವು ಕೆಲಸ ಮಾಡಲು ಬಯಸುತ್ತೀರಿ ಇದರರ್ಥ VLSI ಯೊಂದಿಗೆ ಏನನ್ನಾದರೂ ಮಾಡಿದ್ದರೆ ಅಲ್ಲಿ ನಿಮ್ಮ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅನ್ವಯಿಸುತ್ತಾರೆ ದೀಪಾ ವೆಂಕಟೇಶ್ ನಿಮ್ಮ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಬಗ್ಗೆ ಚೆನ್ನಾಗಿ ಕೆಲಸ ಮಾಡಿ ನಂತರ ಈ ಪರಿಕಲ್ಪನೆಯು ಸಂಶೋಧನೆ ಸಮಯದ ನಿರ್ಬಂಧಿತ ಕಾರ್ಯಕ್ರಮವಲ್ಲ ಸರಿ ಸಲಹೆಗಾರನಿಗೆ ಪರಿಹಾರವಿಲ್ಲ ಸಲಹೆಗಾರನಿಗೆ ವಿದ್ಯಾರ್ಥಿಗೆ ಅಗತ್ಯವಿಲ್ಲದ ಸಮಸ್ಯೆಗೆ ಪರಿಹಾರವಿದ್ದರೆ ಸಲಹೆಗಾರನು ಪ್ರತಿ ಸಮಸ್ಯೆಯಲ್ಲೂ ಕೆಲಸ ಮಾಡಬಹುದು ಆದ್ದರಿಂದ ಒಬ್ಬ ಸಲಹೆಗಾರನಿಂದ ಅಂತಿಮ ಉತ್ತರವನ್ನು ನಿರೀಕ್ಷಿಸಬೇಡ ಇದು ಬಹುಶಃ ಗುರಿ ತುಂಬಾ ಸ್ಪಷ್ಟವಾಗಿಲ್ಲ ಸಮಸ್ಯೆ ಮಾತ್ರ ಸ್ಪಷ್ಟವಾಗಿದೆ ಆದ್ದರಿಂದ ಇದು ವಿಕಾಸಗೊಳ್ಳುತ್ತದೆ ಆ ತಾಳ್ಮೆ ಮತ್ತು ಆ ರೀತಿಯ ಮನೋಧರ್ಮವನ್ನು ನೀವು ಹೊಂದಿರಬೇಕು ಅದು ಮುಂದೆ ಹೋಗಲು ಅನುವು ಮಾಡಿಕೊಡುತ್ತದೆ ಮತ್ತೆ ಇತರ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಅವರ ಸಮಸ್ಯೆಗಳು ಯಾವುವು ಆ ರೀತಿಯ ಸಮಸ್ಯೆಗಳನ್ನು ಅವರು ಹೇಗೆ ಪರಿಹರಿಸಿದ್ದಾರೆ ನಿಮಗೆ ತಿಳಿದಿರುವುದು ಬೋಧನೆ ಸಹಾಯ ಮಾಡುತ್ತದೆ ಸಾಧ್ಯವಾದರೆ ಪೂರ್ವಭಾವಿಯಾಗಿ ಬೋಧನಾ ಸಹಾಯಕರಾಗಿ ಪ್ರಯತ್ನಿಸಿ ಏಕೆಂದರೆ ನೀವು ಕೆಲವು ವಿಷಯಗಳನ್ನು ಕಲಿಸಲು ಪ್ರಯತ್ನಿಸಿದಾಗ ನೀವು ಸಂಪರ್ಕವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕೆಲವು ಸಂಶೋಧನಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇದಕ್ಕೆ ಯಾವುದೇ ಸಾಕ್ಷ್ಯಚಿತ್ರ ಸಾಕ್ಷ್ಯಗಳಿಲ್ಲ ಪ್ರತಾಪ್ ಹರಿಡೋಸ್ ಹೌದು ಹೌದು ದೀಪಾ ವೆಂಕಟೇಶ್ ಆದರೆ ಬೋಧನೆ ಸಂಶೋಧನೆ ಮತ್ತು ಸಂಶೋಧನೆ ಬೋಧನೆಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಪ್ರೋಗ್ರಾಂನಲ್ಲಿರುವಾಗ ಕೆಲವು ವಿಷಯಗಳನ್ನು ಪ್ರಯತ್ನಿಸಿ ಮತ್ತು ಕಲಿಸಲು ಅವಕಾಶವನ್ನು ನೀಡಲಾಗುತ್ತದೆ ಮತ್ತು ಹೌದು ನಿಮ್ಮ ಗಣಿತ ಮತ್ತು ಭೌತಶಾಸ್ತ್ರವನ್ನು ಸರಿಯಾಗಿ ಪಡೆದುಕೊಳ್ಳಿ ಪ್ರತಾಪ್ ಹರಿಡೋಸ್ ಸರಿ ಅದಕ್ಕಿಂತ ದೊಡ್ಡದು ನಮ್ಮನ್ನು ಸೇರಲು ತುಂಬಾ ಧನ್ಯವಾದಗಳು ದೀಪಾ ವೆಂಕಟೇಶ್ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ನಿಮ್ಮನ್ನು ಇಲ್ಲಿ ಚರ್ಚೆಗೆ ಹೊಂದಲು ಇದು ಒಂದು ಆನಂದವಾಗಿತ್ತು ದೀಪಾ ವೆಂಕಟೇಶ್ ಹೌದು